ಮೆಂಡೆಲಿಯನ್ ಆನುವಂಶಿಕ ಕುರಿತಾದ ಮುಂದಿನ ಉಪನ್ಯಾಸಕ್ಕೆ ಸುಸ್ವಾಗತ ಆನುವಂಶಿಕತೆಯನ್ನು ವಿಶ್ಲೇಷಿಸಲು ವಿಶೇಷವಾಗಿ ಸಂತತಿಯಲ್ಲಿ ಕೆಲವು ಆನುವಂಶಿಕ ಕಾಯಿಲೆ ಸಂಭವಿಸುವ ಮುನ್ಸೂಚನೆಯ ಕಡೆಗೆ ಮೆಂಡೆಲಿಯನ್ ತತ್ವಗಳ ಬಳಕೆಯ ಬಗ್ಗೆ ನಾವು ಮಾತನಾಡುತ್ತಿದ್ದೇವೆ ಇದರಿಂದ ಪೋಷಕರು ಅದನ್ನು ಉತ್ತಮವಾಗಿ ನಿಭಾಯಿಸಬಹುದು ಆನುವಂಶಿಕ ಕಾಯಿಲೆಯಿಂದ ಬಳಲುತ್ತಿರುವ ವ್ಯಕ್ತಿಯನ್ನು ನೋಡೋಣ ಒಬ್ಬ ವ್ಯಕ್ತಿಯು ಆನುವಂಶಿಕ ಕಾಯಿಲೆಯಿಂದ ಬಳಲುತ್ತಿದ್ದಾನೆಂದು ಭಾವಿಸೋಣ ಆ ಕಾಯಿಲೆಯಿಂದ ಮಗು ಜನಿಸುವ ಸಾಧ್ಯತೆಗಳು ಯಾವುವು ಅದು ನಾವು ಈಗ ಕೇಳಲಿರುವ ಪ್ರಶ್ನೆ ಈ ಉಪನ್ಯಾಸದಲ್ಲಿ ನಾವು ಅದರ ವಿವಿಧ ಸಾಧ್ಯತೆಗಳನ್ನು ನೋಡಲಿದ್ದೇವೆ ಇದನ್ನು ಮಾಡಲು ನಿರ್ದಿಷ್ಟ ವಿಶ್ಲೇಷಣೆಯು ಸಹಾಯ ಮಾಡುತ್ತದೆ ನಿರ್ದಿಷ್ಟ ಪಟ್ಟಿಗಳು ಅಥವಾ ಕುಟುಂಬ ಪಟ್ಟಿಗಳು ಕುಟುಂಬದ ಇತಿಹಾಸದ ಸಂಬಂಧಗಳನ್ನು ಫಿನೋಟೈಪ್ಸ್ ಲಕ್ಷಣಗಳನ್ನು ಮತ್ತು ಗುಣಲಕ್ಷಣಗಳನ್ನು ತೋರಿಸುತ್ತವೆ ಆದ್ದರಿಂದ ಫಿನೋಟೈಪ್ ಗಳ ಆಧಾರದ ಮೇಲೆ ವೀಕ್ಷಿಸಬಹುದಾದ ಗುಣಲಕ್ಷಣಗಳ ಜಿನೋಟೈಪ್ ಗಳ ಕುರಿತು ಸಂಪೂರ್ಣವಾಗಿ ಸಾಧ್ಯವಾದಷ್ಟು ಕೆಲಸ ಮಾಡಲಾಗುತ್ತದೆ ಮತ್ತು ಹೆಚ್ಚಿನ ಮುನ್ಸೂಚನೆಗಳನ್ನು ನೀಡಲು ಬಳಸಲಾಗುತ್ತದೆ ನಾವು ಹೋಗಿ ಮಾನವರೊಂದಿಗೆ ಪ್ರಯೋಗಗಳನ್ನು ಮಾಡಲು ಸಾಧ್ಯವಿಲ್ಲ ಮತ್ತು ಆದ್ದರಿಂದ ನಾವು ಗಮನಿಸಬಹುದಾದ ಗುಣಲಕ್ಷಣಗಳ ವಿಷಯದಲ್ಲಿ ಲಭ್ಯವಿರುವ ಎಲ್ಲಾ ಮಾಹಿತಿಯನ್ನು ಬಳಸಬೇಕು ಮತ್ತು ನಮ್ಮ ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಕು ಸಹಜವಾಗಿ ಲಾಲಾರಸದ ಕೆಲವು ಭಾಗವನ್ನು ಅಥವಾ ಸ್ವಲ್ಪ ರಕ್ತವನ್ನು ತೆಗೆದುಕೊಳ್ಳುವ ಮೂಲಕ ಕೆಲವು ಜನರ ಜಿನೋಟೈಪ್ ಅನ್ನು ಪರೀಕ್ಷಿಸಲು ಸಾಧ್ಯವಗುತ್ತದೆ ಅದು ಹೆಚ್ಚಿನವರಿಗೆ ಸ್ವೀಕಾರಾರ್ಹವಾಗಿದೆ ಮತ್ತು ವಿಶ್ಲೇಷಣೆಯಲ್ಲಿ ಸಹಾಯ ಮಾಡಲು ಇದನ್ನು ಬಳಸಬಹುದು ಆದಾಗ್ಯೂ ಅನೇಕ ಸಂದರ್ಭಗಳಲ್ಲಿ ಇದೂ ಸಹ ಸಾಧ್ಯವಾಗದಿರಬಹುದು ಏಕೆಂದರೆ ಅಜ್ಜಅಜ್ಜಿಯರು ಮತ್ತು ಹಿಂದಿನ ತಲೆಮಾರುಗಳು ತೀರಿಹೋಗಿರಬಹುದು ಆದ್ದರಿಂದ ಜಿನೋಟೈಪ್ ನ ಸಂಪೂರ್ಣ ಮಾಹಿತಿಯನ್ನು ಪಡೆಯಲು ಫಿನೋಟೈಪ್ ಗಳ ವಿಶ್ಲೇಷಣೆ ಮತ್ತು ಜಿನೋಟೈಪ್ ಗಳ ಊಹೆಯನ್ನು ಬಳಸಲಾಗುತ್ತದೆ ಮತ್ತು ಆ ಮೂಲಕ ಮತ್ತಷ್ಟು ಮುನ್ಸೂಚನೆಗಳನ್ನು ನೀಡಬಹುದು ನಾವು ಆ ಒಂದೆರಡು ಉದಾಹರಣೆಗಳನ್ನು ನೋಡುತ್ತೇವೆ ಅದಕ್ಕಾಗಿ ನೀವು ಒಂದು ನಿರ್ದಿಷ್ಟ ಪರಿಭಾಷೆಯನ್ನು ಹೊಂದಿದ್ದೀರಿ ನಮ್ಮಲ್ಲಿ ಒಂದು ವೃತ್ತವಿದ್ದರೆ ಅದು ಹೆಣ್ಣು ಎಂದರ್ಥ ಮತ್ತು ಒಂದು ಚೌಕ ಇದ್ದರೆ ಅದು ಗಂಡು ಎಂದರ್ಥ ನಿರ್ದಿಷ್ಟ ವಿಶ್ಲೇಷಣೆಗೆ ಇವು ಪ್ರಮಾಣಿತ ಪರಿಭಾಷೆಗಳಾಗಿವೆ ನೀವು ತುಂಬಿದ ಚೌಕವನ್ನು ಹೊಂದಿದ್ದರೆ ಹೆಣ್ಣಿಗೆ ಅಸ್ವಸ್ಥತೆ ಇದೆ ಎಂದು ಇದರರ್ಥ ಅಸ್ವಸ್ಥತೆ ಸ್ಪಷ್ಟವಾಗಿರುತ್ತದೆ ಅದು ತುಂಬಿದ ಚೌಕವಾಗಿದ್ದರೆ ಅದು ಅಸ್ವಸ್ಥತೆಯಿರುವ ಪುರುಷ ಎಂದರ್ಥ ಅದು ಅರ್ಧ ತುಂಬಿದ ವೃತ್ತವಾಗಿದ್ದರೆ ಅದನ್ನು ಸ್ತ್ರೀ ವಾಹಕ ಎಂದು ಕರೆಯಲಾಗುತ್ತದೆ ಅದು ಸ್ಪಷ್ಟವಾಗುತ್ತದೆ ವ್ಯಕ್ತಿಯು ರೋಗವನ್ನು ತೋರಿಸದಿದ್ದರೆ ವ್ಯಕ್ತಿಯು ಒಂದು ಭಾಗದ ಆಲೀಲ್ ಅನ್ನು ಒಯ್ಯುತ್ತಾನೆ ಅದು ರೋಗಕ್ಕೆ ಕಾರಣವಾಗಬಹುದು ಮತ್ತು ಇದು ಹಿಂಜರಿತದಿಂದ ಆನುವಂಶಿಕವಾಗಿ ಪಡೆದ ಗುಣಲಕ್ಷಣಗಳಿಗೆ ನಿಜವಾಗಿದೆ ಒಂದು ರೋಗವು ಪ್ರಕಟಗೊಳ್ಳಲು pp ಎರಡೂ ಸಣ್ಣದಾಗಿರಬೇಕು ಎಂಬುದು ನಿಮಗೆ ತಿಳಿದಿದೆ ಎಂದು ಹೇಳೋಣ ಅದು Pp ಆಗಿದ್ದರೆ ಇದು ವಾಹಕವಾಗುತ್ತದೆ ಸಣ್ಣ ಪಿ ಇನ್ನೂ ಇದೆ ಅದನ್ನು ಮುಂದಿನ ಪೀಳಿಗೆಗೆ ರವಾನಿಸಬಹುದು ಆದರೂ ದೊಡ್ಡ ಪಿ ಇರುವ ಕಾರಣ ಈ ರೋಗವು ವಾಹಕದಲ್ಲಿನ ಈ ನಿರ್ದಿಷ್ಟ ವ್ಯಕ್ತಿಯಲ್ಲಿ ಪ್ರಕಟವಾಗುವುದಿಲ್ಲ ವಾಹಕವೆಂದರೆ ಇದೇ ರೋಗವು ಪ್ರಕಟವಾಗಿಲ್ಲ ಆದರೆ ವ್ಯಕ್ತಿಯು ತನ್ನ ಸಂತಾನದಲ್ಲಿ ಅಥವಾ ಸಂತತಿಯ ಮುಂದಿನ ಸಂತತಿಯಲ್ಲಿ ರೋಗವನ್ನು ಉಂಟುಮಾಡುವ ಆಲೀಲ್ ಗಳನ್ನು ಸಾಗಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾನೆ ಮತ್ತು ಇದು ಪುರುಷ ವಾಹಕ ವೃತ್ತವು ಹೆಣ್ಣಾಗಿದೆ ಚೌಕವು ಗಂಡಾಗಿದೆ ಇದು ತುಂಬಿದ್ದರೆ ವ್ಯಕ್ತಿಯು ಅಸ್ವಸ್ಥತೆಯನ್ನು ತೋರಿಸುತ್ತಾನೆ ಇದು ಭಾಗಶಃ ತುಂಬಿದ್ದರೆ ಆ ವ್ಯಕ್ತಿ ವಾಹಕವಾಗಿರುತ್ತಾನೆ ಈ ಎರಡು ನಿಮಗೆ ತಿಳಿದಿರಬಹುದು ಭರ್ತಿ ಮಾಡಬಹುದು ಅಥವಾ ಈ ಎರಡನ್ನು ಕೇವಲ ಅವಲೋಕನಗಳಿಂದ ಮತ್ತು ದಾಖಲೆಗಳಿಂದ ನಿರ್ಧರಿಸಬಹುದು ಆದರೆ ಇದಕ್ಕೆ ಆನುವಂಶಿಕ ವಿಶ್ಲೇಷಣೆ ಅಥವಾ ಕನಿಷ್ಠ ಆನುವಂಶಿಕ ಸಾಧ್ಯತೆಗಳ ಅಗತ್ಯವಿರುತ್ತದೆ ಅದನ್ನು ನಾವು ಖಚಿತವಾಗಿ ಊಹಿಸಿಕೊಳ್ಳಬಹುದು ಹಿಂಜರಿತದ ಆನುವಂಶಿಕ ಅಸ್ವಸ್ಥತೆಯ ಪ್ರಕರಣವನ್ನು ನಾವು ತೆಗೆದುಕೊಳ್ಳೋಣ ಈ ಎರಡೂ ಚಿಕ್ಕದಾಗಿದ್ದರೆ ವ್ಯಕ್ತಿಗೆ ರೋಗವಿದೆ ಎಂದು ಯೋಚಿಸುವುದು ಸಹಜ ಅದು ಯಾವಾಗಲೂ ಹಾಗೆ ಇರುವುದಿಲ್ಲ ಆದರೆ ಸದ್ಯಕ್ಕೆ ಅದನ್ನು ತೆಗೆದುಕೊಳ್ಳೋಣ ನಾವು ಅನುಭವಿಸಿದ ಹಿನ್ನೆಲೆಯನ್ನು ಗಮನಿಸಿದರೆ ಅದನ್ನು ನಿರೀಕ್ಷಿಸಬಹುದು ಆಲ್ಬಿನಿಸಂ ತಿಳಿ ಬಣ್ಣದ ಚರ್ಮದ ತೇಪೆಗಳನ್ನು ಅಥವಾ ಕೆಲವೊಮ್ಮೆ ಇಡೀ ದೇಹವನ್ನು ಹೊಂದಿರುವ ವ್ಯಕ್ತಿಯನ್ನು ನೀವು ತಿಳಿದಿರುತ್ತೀರಿ ಅದು ಹಿಂಜರಿತದ ಆನುವಂಶಿಕ ಕಾಯಿಲೆಯಾಗಿದೆ ಇದು ನಾವು ಪರಿಗಣಿಸುತ್ತಿರುವ ಕುಟುಂಬ ಎಂದು ಹೇಳೋಣ ಆಲ್ಬಿನಿಸಂ ಹೊಂದಿರುವ ಹೆಣ್ಣು ಆಲ್ಬಿನಿಸಂ ಇಲ್ಲದ ಪುರುಷನನ್ನು ಮದುವೆಯಾಗುತ್ತಾನೆ ಮತ್ತು ಅವರಿಗೆ ಮಕ್ಕಳಿದ್ದಾರೆ ಆಲ್ಬಿನಿಸಂ ಇಲ್ಲದ ಹೆಣ್ಣು ಮತ್ತು ಆಲ್ಬಿನಿಸಂ ಹೊಂದಿರುವ ಗಂಡು ಈ ಇಬ್ಬರೂ ಮದುವೆಯಾಗುತ್ತಾರೆ ಮತ್ತು ಅವರು ಆಲ್ಬಿನಿಸಂ ಇಲ್ಲದ ಹೆಣ್ಣು ಮತ್ತು ಆಲ್ಬಿನಿಸಂ ಹೊಂದಿರುವ ಹೆಣ್ಣು ಈ ಎರಡು ಮಕ್ಕಳನ್ನು ಹೊಂದುತ್ತಾರೆ ನಂತರ ಈ ಇಬ್ಬರು ಮದುವೆಯಾಗುತ್ತಾರೆ ಇವು ಎರಡು ವಿಭಿನ್ನ ಕುಟುಂಬಗಳು ಅವರ ಮಕ್ಕಳು ಅವರ ಮಕ್ಕಳಲ್ಲಿ ಇಬ್ಬರು ಪ್ರತಿ ಕುಟುಂಬದ ಮಗು ಇನ್ನೊಬ್ಬರನ್ನು ಮದುವೆಯಾಗುತ್ತದೆ ಮತ್ತು ಅವರಿಗೆ ಮಕ್ಕಳಿದ್ದಾರೆ ಇಲ್ಲಿಯವರೆಗಿನ ಅವಲೋಕನಗಳು ಹೀಗಿವೆ ಒಬ್ಬರು ಆಲ್ಬಿನಿಸಂ ಹೊಂದಿದ್ದಾರೆ ಆಲ್ಬಿನಿಸಂ ಹೊಂದಿರುವ ಹೆಣ್ಣು ಮತ್ತು ಇನ್ನೊಬ್ಬರು ಆಲ್ಬಿನಿಸಂ ಇಲ್ಲದ ಹೆಣ್ಣು ಮತ್ತು ಇದು ಅಜ್ಜಅಜ್ಜಿಯರ ಪೀಳಿಗೆ ಮೊದಲ ತಲೆಮಾರಿನ ಪರಿಭಾಷೆ ಇವರು ಪೋಷಕರು ಮತ್ತು ಅವರ ಒಡಹುಟ್ಟಿದವರು ಇದು ಎರಡನೇ ತಲೆಮಾರು ಮತ್ತು ಇದು ನಾವು ಪ್ರಸ್ತುತ ಕಾಳಜಿವಹಿಸುತ್ತಿರುವ ಮೂರನೇ ಪೀಳಿಗೆಯಾಗಿದೆ ಇದು ನಾವು ನಿರ್ದಿಷ್ಟ ವಿಶ್ಲೇಷಣೆಯನ್ನು ಮಾಡಲು ಹೊರಟಿರುವ ಕುಟುಂಬ ವೃಕ್ಷವಾಗಿದೆ ನಾವು ಈ ಕೆಳಗಿನವುಗಳನ್ನು ಕಂಡುಹಿಡಿಯಲು ಆಸಕ್ತಿ ಹೊಂದಿದ್ದರೆ ಮೂರನೇ ತಲೆಮಾರಿನ ಮತ್ತೊಂದು ಮಗು ಈ ಪೀಳಿಗೆಯಲ್ಲಿ ಅದೇ ಹೆತ್ತವರಿಗೆ ಜನಿಸಿದರೆ ಆ ಮಗು ಆಲ್ಬಿನೋ ಆಗುವ ಸಂಭವನೀಯತೆ ಏನು ಇಲ್ಲಿಯೇ ಈಗ ಇದು ತುಂಬಾ ಆಶ್ಚರ್ಯಕರವಲ್ಲ ಆದರೆ ಇಲ್ಲಿ ನೋಡಲು ಈ ವ್ಯಕ್ತಿಗೆ ಆಲ್ಬಿನಿಸಂ ನ ಪರಿಣಾಮವಾಗಿಲ್ಲ ಈ ವ್ಯಕ್ತಿಗೆ ಆಲ್ಬಿನಿಸಂ ನ ಪರಿಣಾಮವಾಗಿಲ್ಲ ಆದರೆ ಆ ಪೋಷಕರ ಸಂತತಿಯು ಆಲ್ಬಿನಿಸಂ ಗೆ ಒಳಗಾಗಿರುತ್ತದೆ ಕಾರಣ ಅದು ಅಜ್ಜಅಜ್ಜಿಯರಿಂದ ಬಂದಿರುತ್ತದೆ ಈಗ ನಾವು ಮೆಂಡೆಲಿಯನ್ ಆನುವಂಶಿಕತೆಯನ್ನು ತಿಳಿದಿದ್ದೇವೆ ಇದು ಹೇಗೆ ಸಂಭವಿಸಬಹುದು ಎಂದು ನಮಗೆ ತಿಳಿದಿದೆ ಹಿಂಜರಿತದ ಸಾಧ್ಯತೆ ಇದನ್ನು ಇಲ್ಲಿ ಬಿಡಲಾಗಿದೆ ಆದರೆ ಅದು ಮೂರನೇ ಪೀಳಿಗೆಯಲ್ಲಿ ವ್ಯಕ್ತವಾಗಿದೆ ಈಗ ನಾವು ವಿಶ್ಲೇಷಣೆಗೆ ಹೋಗೋಣ ಇದು ಕುಟುಂಬದಲ್ಲಿನ ವಿವಿಧ ಸಂಪರ್ಕಗಳನ್ನು ತೋರಿಸಿದ ರೀತಿ ಮತ್ತು ನಮ್ಮ ಸಂಕೇತಕ್ಕೆ ಅನುಗುಣವಾಗಿ ವಿವಿಧ ಫಿನೋಟೈಪ್ ಗಳನ್ನು ತೋರಿಸಲಾಗಿದೆ ಸಾಮಾನ್ಯವಾಗಿ ಅಂಗೀಕರಿಸಲ್ಪಟ್ಟ ಸಂಕೇತಗಳು ನಾವು ಸ್ಪಷ್ಟವಾದ ಜಿನೋಟೈಪ್ ಗಳನ್ನು ನೋಡಿದರೆ ಇದು ಆಲ್ಬಿನಿಸಂ ಹೊಂದಿರುವ ಗಂಡು ಆದ್ದರಿಂದ ಇದು pp ಆಗಿರಬೇಕು ಅಥವಾ ಆಲ್ಬಿನಿಸಂ ಹೊಂದಿರುವ ಯಾರಾದರೂ pp ಆಗಿರಬೇಕು ಏಕೆಂದರೆ ಇದು ಹಿಂಜರಿತದ ಆನುವಂಶಿಕವಾಗಿ ಪಡೆದ ಅಸ್ವಸ್ಥತೆಯಾಗಿದೆ ಆದ್ದರಿಂದ ನಾವು ಇಲ್ಲಿ ಪ್ರಾರಂಭಿಸೋಣ ಸಣ್ಣ ಪಿ ಸಣ್ಣ ಪಿ ಸಣ್ಣ ಪಿ ಸಣ್ಣ ಪಿ ಇದೂ ಸಹ ಸಣ್ಣ ಪಿ ಸಣ್ಣ ಪಿ ಆಗಿರಬೇಕು ಇದನ್ನು ನಾವು ಎಲ್ಲದಕ್ಕೂ ಭರ್ತಿ ಮಾಡಬಹುದು ಆದರೆ ಇಲ್ಲಿ ಆಲ್ಬಿನಿಸಂ ಇಲ್ಲದ ಹೆಣ್ಣು ಇದೆ ಆದರೆ ಈ ಪೋಷಕರು ಸಣ್ಣ ಪಿ ಆಲೀಲ್ ಗಳನ್ನು ಹೊಂದಿದ್ದಾರೆ ಮತ್ತು ಪ್ರತಿ ಪೋಷಕರಿಂದ ಒಂದು ಆಲೀಲ್ ಬರುವುದರಿಂದ ಖಂಡಿತವಾಗಿಯೂ ಆಲೀಲ್ ಗಳಲ್ಲಿ ಒಂದು ಪಿ ಆಗಿರಬೇಕು ಮತ್ತು ಈ ವ್ಯಕ್ತಿಯು ಆಲ್ಬಿನಿಸಂ ಅನ್ನು ತೋರಿಸದ ಕಾರಣ ಇನ್ನೊಂದು ಆಲೀಲ್ ದೊಡ್ಡ ಪಿ ಆಗಿರಬೇಕು ಇನ್ನೊಂದು ಆಲೀಲ್ ಸಹ ಸಣ್ಣ ಪಿ ಆಗಿದ್ದಿದ್ದರೆ ಈ ವ್ಯಕ್ತಿಯೂ ಸಹ ಪರಿಣಾಮ ಬೀರುತ್ತಿದ್ದರು ಅಂತೆಯೇ ಈ ವ್ಯಕ್ತಿಯು ಈ ಪೋಷಕರಿಂದ ಬಂದವನಾದ್ದರಿಂದ ಸಣ್ಣ ಪಿ ಯನ್ನು ಆನುವಂಶಿಕವಾಗಿ ಪಡೆದಿರಬೇಕು ಮತ್ತು ಇದು ಈ ಆಲೀಲ್ ಇನ್ನೊಬ್ಬ ಪೋಷಕರಿಂದ ಬಂದ ದೊಡ್ಡ ಪಿ ಆರಬೇಕು ಇದನ್ನು ನೋಡಿದರೆ ಈ ತಂದೆ ಅಥವಾ ಅಜ್ಜ ಕನಿಷ್ಠ ಒಂದು ದೊಡ್ಡ ಪಿ ಮತ್ತು ಒಂದು ಸಣ್ಣ ಪಿ ಹೊಂದಿರಬೇಕು ಆಗ ಮಾತ್ರ ಈ ರೀತಿಯ ಸಾಧ್ಯತೆಗಳು ಅಸ್ತಿತ್ವದಲ್ಲಿರುತ್ತವೆ ಇಲ್ಲದಿದ್ದರೆ ಎರಡೂ ದೊಡ್ಡ ಪಿ ಆಗಿದ್ದಿದ್ದರೆ ಈ ಇಬ್ಬರಿಗೂ ಆಲ್ಬಿನಿಸಂ ಇರುತ್ತಿರಲಿಲ್ಲ ಇತರ ಎರಡೂ ಆಲೀಲ್ ದೊಡ್ಡ ಪಿ ಆಗಿರಬಹುದು ಮತ್ತು ಒಂದು ಆಲೀಲ್ ದೊಡ್ಡದಾಗಿರುವವರೆಗೆ ಆಗ ರೋಗವು ಇಲ್ಲಿ ಪ್ರಕಟವಾಗುತ್ತಿರಲಿಲ್ಲ ಮತ್ತು ಅದು ಇಲ್ಲಿ ಪ್ರಕಟವಾಗಿದ್ದರಿಂದ ಮತ್ತು ಅದು ಇಲ್ಲಿ ಪ್ರಕಟವಾಗಿಲ್ಲವಾದ್ದರಿಂದ ಈ ವ್ಯಕ್ತಿಯು ದೊಡ್ಡ ಪಿ ಸಣ್ಣ ಪಿ ಹೊಂದಿರಬೇಕು ಇದು ವಿಶ್ಲೇಷಣೆಯಾಗಿದೆ ಅಂತೆಯೇ ನಾವು ಇಲ್ಲಿ ವಿಶ್ಲೇಷಣೆ ಮಾಡಬಹುದು ಇದು ಖಂಡಿತವಾಗಿಯೂ ಸಣ್ಣ ಪಿ ಸಣ್ಣ ಪಿ ಮತ್ತು ಇದು ಸಣ್ಣ ಪಿ ಸಣ್ಣ ಪಿ ಇವೆರಡಕ್ಕೂ ಪರಿಣಾಮ ಬೀರುತ್ತದೆ ಮತ್ತು ಇದು ದೊಡ್ಡ ಪಿ ಆಗಿರಬೇಕು ಏಕೆಂದರೆ ಈ ವ್ಯಕ್ತಿಗೆ ಕಾಯಿಲೆ ಇಲ್ಲ ಮತ್ತು ಆದ್ದರಿಂದ ಇದು ಏಕೆ ದೊಡ್ಡ ಪಿ ಸಣ್ಣ ಪಿ ಆಗಿರಬೇಕು ಎಂದು ನೋಡುವುದು ತುಂಬಾ ಸುಲಭ ಏಕೆಂದರೆ ವ್ಯಕ್ತಿಗೆ ರೋಗವಿಲ್ಲ ಈಗ ಇದು ಭಿನ್ನಲಿಂಗೀಯವಾಗಿದೆ ಇದು ಸಹ ಭಿನ್ನಲಿಂಗೀಯವಾಗಿದೆ ಇದು ಭಿನ್ನಲಿಂಗೀಯ ಪೋಷಕರ ನಡುವಿನ ಕೂಡಿಕೆ ಮತ್ತು ಈ ವ್ಯಕ್ತಿಗೆ ಗಂಡು ಅಥವಾ ಹೆಣ್ಣು ಈ ರೋಗವನ್ನು ಹೊಂದುವ ಸಂಭವನೀಯತೆ ಏನು ಇದು ಭಿನ್ನಲಿಂಗೀಯ ಕೂಡಿಕೆ ಆಗಿರುವ ಸಂಭವನೀಯತೆಯು ನಾಲ್ಕನೇ ಒಂದು ಭಾಗವಾಗಿರುತ್ತದೆ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ PP Pp pP ಮತ್ತು pp ಸಾಧ್ಯತೆಗಳಾಗಿವೆ ಆದ್ದರಿಂದ ನಾಲ್ಕನೇ ಒಂದು ಭಾಗವು pp ಆಗುವ ಸಂಭವನೀಯತೆಯಾಗಿದೆ ಇದರ ಪರಿಣಾಮವಾಗಿ ಮಗು ಆಲ್ಬಿನೋ ಆಗಿರುತ್ತದೆ ಮೂರನೇ ತಲೆಮಾರಿನ ಸಂತತಿಯಾದ ಈ ಎರಡರ ಜಿನೋಟೈಪ್ ಯಾವುದು ಎಂದು ನಾವು ಕೇಳಬಹುದು ಮತ್ತು ಇದು Pp ಅಥವಾ PP ಆಗಿರಬೇಕು ಎಂದು ನೋಡಲು ತುಂಬಾ ಸುಲಭ ಎರಡೂ ಉದ್ಭವಿಸಬಹುದು ವ್ಯಕ್ತಿಯು ಆಲ್ಬಿನೋ ಅಲ್ಲ ಎಂಬ ಈ ವೀಕ್ಷಣೆಯಿಂದ ನಾವು ಅದನ್ನು ತಳ್ಳಿಹಾಕುವಂತಿಲ್ಲ ವ್ಯಕ್ತಿಯು ವಾಹಕವಾಗಿರಬಹುದು ಆದರೆ ಇಲ್ಲಿ ಅದು pp ಆಗಿರಬೇಕು ಎಂಬುದು ಬಹಳ ಸ್ಪಷ್ಟವಾಗಿದೆ ಆದ್ದರಿಂದ ಇದು ಜನರು ಮತ್ತು ಅವರಲ್ಲಿ ಗಮನಿಸಿದ ಗುಣಲಕ್ಷಣಗಳ ನಡುವಿನ ವಿವಿಧ ಸಂಬಂಧಗಳನ್ನು ನೋಡುವುದರ ಮೂಲಕ ನಾವು ಸಂಗ್ರಹಿಸಬಹುದಾದ ಬಹಳಷ್ಟು ಮಾಹಿತಿಯಾಗಿದೆ ಮತ್ತು ಆಲ್ಬಿನಿಸಂ ಒಂದು ಹಿಂಜರಿತದ ಆನುವಂಶಿಕ ಕಾಯಿಲೆಯಾಗಿದೆ ಎಂಬುದನ್ನು ತಿಳಿದಾಗ ನಾವು ಜಿನೋಟೈಪ್ ಗಳನ್ನು ನಿರ್ಣಯಿಸಿದ್ದೇವೆ ಈಗ ನಾನು ಹಿಂಜರಿತ ಆನುವಂಶಿಕದ ಬಗ್ಗೆ ಏಕೆ ಮಾತನಾಡುತ್ತಿದ್ದೇನೆ ಎಂದು ನಿಮ್ಮಲ್ಲಿ ಕೆಲವರು ಆಶ್ಚರ್ಯಕರವಾಗಿ ಯೋಚಿಸುತ್ತಿರಬಹುದು ಅಸ್ವಸ್ಥತೆಯನ್ನು ಹೇಗೆ ಆನುವಂಶಿಕವಾಗಿ ಪಡೆಯಬಹುದು ಎಂದು ನೀವು ಯೋಚಿಸಬಹುದು ಅಸ್ವಸ್ಥತೆಯು ಪ್ರಧಾನವಾಗಿ ಆನುವಂಶಿಕ ಕಾಯಿಲೆಯಾಗಿರಬಹುದು ಮತ್ತು ಯುಎಸ್ ನಲ್ಲಿ ಹೆಚ್ಚು ಪ್ರಚಲಿತದಲ್ಲಿರುವ ಹಂಟಿಂಗ್ಟನ್ ಕಾಯಿಲೆ ವಾಸ್ತವವಾಗಿ ಪ್ರಾಬಲ್ಯದ ಆನುವಂಶಿಕ ಕಾಯಿಲೆಯಾಗಿದೆ ಇದರರ್ಥ ಒಂದು ಆಲೀಲ್ ದೊಡ್ಡದಾಗಿದ್ದರೆ ವ್ಯಕ್ತಿಯು ಅಸ್ವಸ್ಥತೆಯನ್ನು ಹೊಂದಿದ್ದಾನೆ ಎಂದು ಇದರರ್ಥ ಹೆಚ್ಚಿನ ಜನಸಂಖ್ಯೆಯು ಏಕಲಿಂಗೀಯ ಹಿಂಜರಿತವಾಗಿದೆ ಎರಡೂ ಚಿಕ್ಕದಾಗಿವೆ ಆಗ ಮಾತ್ರ ವ್ಯಕ್ತಿಗೆ ಹಂಟಿಂಗ್ಟನ್ ಕಾಯಿಲೆ ಇರುವುದಿಲ್ಲ ಅವುಗಳಲ್ಲಿ ಒಂದು ದೊಡ್ಡದಾಗಿದ್ದರೆ ವ್ಯಕ್ತಿಗೆ ಖಂಡಿತವಾಗಿಯೂ ರೋಗವಿರುತ್ತಿತ್ತು ಅದು ಕೂಡ ಸಂಭವಿಸಬಹುದು ಅದೇ ಸಮಯದಲ್ಲಿ ಪ್ರಾಬಲ್ಯದ ಆಲೀಲ್ ಬಹುಪಾಲು ಜನರಲ್ಲಿ ಕಂಡುಬರುವಂಥದ್ದಲ್ಲ ಇದೂ ಕೂಡ ಸಂಭವಿಸಬಹುದು ಅದು ಹೇಗೆ ಸಂಭವಿಸುತ್ತದೆ ಮತ್ತು ಮುಂತಾದವುಗಳಿಗೆ ನಾವು ಪ್ರವೇಶಿಸುವುದಿಲ್ಲ ನಿಮಗೆ ಆಸಕ್ತಿ ಇದ್ದರೆ ನಿಮ್ಮ ಪಠ್ಯಪುಸ್ತಕದ ನಂತರದ ಅಧ್ಯಾಯಗಳಿಗೆ ಹೋಗಿ ಓದಬಹುದು ಅವು ಅದರ ಬಗ್ಗೆ ಮಾತನಾಡುತ್ತವೆ ಆದರೆ ಸದ್ಯಕ್ಕೆ ಈ ಮೂಲಭೂತ ಅಧ್ಯಾಯದಲ್ಲಿ ನೀವು ಪ್ರಧಾನವಾಗಿ ಆನುವಂಶಿಕವಾಗಿ ಅಸ್ವಸ್ಥತೆಯನ್ನು ಹೊಂದಿದ್ದರೆ ಏನಾಗುತ್ತದೆ ಎಂದು ನೋಡೋಣ ಮತ್ತು ಅದೇ ಕುಟುಂಬಕ್ಕೆ ನಿರ್ದಿಷ್ಟ ವಿಶ್ಲೇಷಣೆಯನ್ನು ಮಾಡೋಣ ಇದು ಅದೇ ಕುಟುಂಬ ಆದ್ದರಿಂದ ಇದು ಅದೇ ಆಗಿದೆ ಮತ್ತು ಈ ವಿಷಯಗಳು ಹಂಟಿಂಗ್ಟನ್ ಅಸ್ವಸ್ಥತೆಯನ್ನು ಉಲ್ಲೇಖಿಸುತ್ತವೆ ಹಂಟಿಂಗ್ಟನ್ ಕಾಯಿಲೆ ಅಥವಾ ಅಸ್ವಸ್ಥತೆಯು ನರ ಕ್ಷೀಣಗೊಳ್ಳುವ ಕಾಯಿಲೆಯಾಗಿದ್ದು ಅದು 45ರ ನಂತರ ಪ್ರಾರಂಭವಾಗುತ್ತದೆ ಆದ್ದರಿಂದ ಇದು ಕೆಲವೊಮ್ಮೆ ಜನರಿಗೆ ಸ್ವಲ್ಪ ಕಷ್ಟಕರವಾಗಿರುತ್ತದೆ ಮತ್ತು ಅವರು ಹಂಟಿಂಗ್ಟನ್ ರೋಗವನ್ನು ಹೊಂದಿದ್ದಾರೆಯೇ ಎಂದು ನೋಡಲು ಅವರ ಜಿನೋಟೈಪ್ ಅನ್ನು ಪರೀಕ್ಷಿಸಬಹುದಾಗಿದೆ ಅವರಿಗೆ ಹಂಟಿಂಗ್ಟನ್ ಕಾಯಿಲೆ ಇದ್ದರೆ ಅದು 45ರ ನಂತರ ಕೆಟ್ಟದಾಗಿ ಕ್ಷೀಣಗೊಳ್ಳುವ ಕಾಯಿಲೆಯಾಗಿದ್ದು ಮತ್ತು ಅದರ ನಂತರ ಅದರ ಜೀವನ ಚೆನ್ನಾಗಿರುವುದಿಲ್ಲ ಆದ್ದರಿಂದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಮೂಲಭೂತವಾಗಿ ಸಾಮಾಜಿಕ ಮತ್ತು ಸಹಜವಾಗಿ ಆರೋಗ್ಯದ ದೃಷ್ಟಿಯಿಂದ ಮತ್ತು ನೀವು ಓಡುತ್ತಿರುವ ಟೈಮ್ ಬಾಂಬ್ ಮೇಲೆ ಕುಳಿತಿರುವಂತೆ ಹೀಗೆ ಇದು ಬಹಳಷ್ಟು ಪರಿಣಾಮಗಳನ್ನು ಹೊಂದಿದೆ ಆದ್ದರಿಂದ ಇದು ಮುಖ್ಯವಾಗಿ ಯುಎಸ್ ನಲ್ಲಿ ಕಂಡುಬರುವ ಅಂತಹ ಒಂದು ಕಾಯಿಲೆಯಾಗಿದ್ದು ಭಾರತದಲ್ಲಿ ಹೆಚ್ಚು ಕಂಡುಬರುವುದಿಲ್ಲ ಇಲ್ಲಿ ಇದು ಹಂಟಿಂಗ್ಟನ್ ಕಾಯಿಲೆ ಇರುವ ಕುಟುಂಬದ ಸದಸ್ಯರನ್ನು ಮಬ್ಬಾದ ಚೌಕದಿಂದ ಅಥವಾ ವೃತ್ತದಿಂದ ತೋರಿಸುತ್ತದೆ ಮಬ್ಬಾದ ಚೌಕವು ಪೀಡಿತ ಪುರುಷ ಮತ್ತು ಮಬ್ಬಾದ ವೃತ್ತವು ಪೀಡಿತ ಹೆಣ್ಣು ಆಲ್ಬಿನಿಸಂ ಆಗಿದ್ದ ಹಿಂಜರಿತದ ಆನುವಂಶಿಕ ಅಸ್ವಸ್ಥತೆಗೆ ನಾವು ವಿಶ್ಲೇಷಣೆ ಮಾಡಿದ ರೀತಿಯಲ್ಲಿಯೇ ಈಗ ನಾವು ಇಲ್ಲಿ ವಿಶ್ಲೇಷಣೆಯನ್ನು ಮಾಡೋಣ ಇದು ಅದರ ಒಂದು ಉದಾಹರಣೆಯಾಗಿದೆ ಅದೇ ಪ್ರಶ್ನೆ ಅದೇ ಪೋಷಕರಿಗೆ ಮತ್ತೊಂದು ಮಗು ಜನಿಸಿದರೆ ಆ ಮಗುವಿನಲ್ಲಿ ಹಂಟಿಂಗ್ಟನ್ ನ ಸಂಭವನೀಯತೆ ಏನು ಇದು ಆಲ್ಬಿನಿಸಂ ಗಿಂತ ಹೆಚ್ಚು ಗಂಭೀರವಾಗಿದೆ ಆಲ್ಬಿನಿಸಂ ಕೇವಲ ನೋಟದಿಂದ ಕೂಡಿರುತ್ತದೆ ಮತ್ತು ಬಹುಶಃ ಇದು ವ್ಯಕ್ತಿಯನ್ನು ಚರ್ಮದ ಕ್ಯಾನ್ಸರ್ ಪೀಡಿತರನ್ನಾಗಿ ಮಾಡುತ್ತದೆ ಆದರೆ ಇದಕ್ಕೆ ಸಾಮಾಜಿಕ ಕೋನವಿದ್ದರೂ ಸಹ ಇದು ಈ ರೀತಿಯಾಗಿ ಅಪಾಯಕಾರಿ ಅಲ್ಲ ರೋಗವನ್ನು ತೋರಿಸದಿರಲು ವ್ಯಕ್ತಿಗೆ ಇದು ಎರಡೂ ಸಣ್ಣದಾಗಿರಬೇಕು ಇಲ್ಲಿ ಎರಡೂ ಸಣ್ಣದಾಗಿದೆ ಮತ್ತು ಇಲ್ಲಿಯೂ ಎರಡೂ ಸಣ್ಣದಾಗಿದೆ ಅದನ್ನು ಸುಲಭವಾಗಿ ತರ್ಕಿಸಬಹುದು ಈ ವ್ಯಕ್ತಿಯು ರೋಗವನ್ನು ತೋರಿಸುತ್ತಿರುವುದರಿಂದ ಮತ್ತು ಇದು ಎರಡೂ ಹಿಂಜರಿತವಾಗಿರುವುದರಿಂದ ರೋಗವನ್ನು ತೋರಿಸಲು ವ್ಯಕ್ತಿಗೆ ಕನಿಷ್ಠ ಒಂದು ಪ್ರಾಬಲ್ಯವಾಗಿರಬೇಕು ಮತ್ತು ಆದ್ದರಿಂದ ಇದು hH ಆಗಿರಬೇಕು ಇದೂ ಸಹ hH ಆಗಿರಬೇಕು ಅದೇ ಪೋಷಕರು ಆಗಿರಬೇಕು ಮತ್ತು ಇದು hH ಆಗಿರುವುದರಿಂದ ಇದು Hh ಆಗಿದ್ದರೆ ಮಾತ್ರ ಇದು ಸಂಭವಿಸಬಹುದು ಇದು HH ಆಗಿರಬಾರದು ಇಲ್ಲದಿದ್ದರೆ ಈ ಎರಡು ಜನರಿಗೆ ಸಹ ಈ ಕಾಯಿಲೆ ಇರುತ್ತಿತ್ತು ಅಂತೆಯೇ ಇದು ರೋಗವಿಲ್ಲದಿರುವುದಕ್ಕೆ hh ಆಗಿರುತ್ತದೆ ಇದೂ ಸಹ ಯಾವುದೇ ರೋಗವಿಲ್ಲದಿರುವುದಕ್ಕೆ hh ಆಗಿರುತ್ತದೆ ಇದು ರೋಗದೊಂದಿಗೆ hH ಆಗಿರಬೇಕು ಏಕೆಂದರೆ ಇದು ಇಲ್ಲಿಂದ ಬರುವ ಒಂದು ಸಣ್ಣ hಗೆ ಕಾರಣವಾಗಿದೆ ಆದ್ದರಿಂದ ಕನಿಷ್ಠ ಒಂದು ಸಣ್ಣದಾಗಿದೆ ರೋಗವನ್ನು ತೋರಿಸಲು ಇನ್ನೊಂದು ಅದಕ್ಕೆ ದೊಡ್ಡದಾಗಿರಬೇಕು ಆದ್ದರಿಂದ ಇದು Hh ಮತ್ತು ಅದೇ ಸಮರ್ಥನೆಯ ಮೂಲಕ ಇದು Hh ಮತ್ತು ಈ ವ್ಯಕ್ತಿಯು ಹಂಟಿಂಗ್ಟನ್ ಅನ್ನು ಹೊಂದುವ ಸಂಭವನೀಯತೆ ಏನು ನೀವು ಇಲ್ಲಿ ಸಂಭವನೀಯತೆಗಳನ್ನು ಕಂಡುಹಿಡಿಯಬಹುದು ಇದು ಭಿನ್ನಲಿಂಗೀಯದ ಪ್ರಾಬಲ್ಯ ಅಥವಾ ಏಕಲಿಂಗೀಯದ ಪ್ರಾಬಲ್ಯವಿದ್ದರೆ ವ್ಯಕ್ತಿಯು ಈ ರೋಗವನ್ನು ಹೊಂದಿರುತ್ತಾನೆ ಆದ್ದರಿಂದ ಅದೇ ಹೆತ್ತವರಿಗೆ ಜನಿಸಿದ ಮಗುವಿಗೆ ಹಂಟಿಂಗ್ಟನ್ ಕಾಯಿಲೆ ಬರುವ ಸಂಭವನೀಯತೆಯು ತುಂಬಾ ಹೆಚ್ಚು ಅಂದರೆ ನಾಲ್ಕನೇ ಮೂರು ಭಾಗದಷ್ಟು ಅಥವಾ ಶೇ 75ರಷ್ಟು ಆಗಿರುತ್ತದೆ ಸುಮಾರು 45 ಅಥವಾ ಅದಕ್ಕಿಂತ ಹೆಚ್ಚು ವಯಸ್ಸಾದವರಲ್ಲಿ ಹಂಟಿಂಗ್ಟನ್ ವಂಶವಾಹಿ ಒಂದು ರೋಗವಾಗಿ ಬೆಳೆಯುತ್ತದೆ ಮತ್ತು ನೀವು ಇಲ್ಲಿ ವಿವರಗಳನ್ನು ನೋಡಿದರೂ ಸಹ ಮೂರನೇ ತಲೆಮಾರಿನ ಸಂತತಿಯ ಜಿನೋಟೈಪ್ ನಮಗೆ ಖಚಿತವಾಗುವುದಿಲ್ಲ ಇದು ಇದು ಮತ್ತು ಇದು ಅಥವಾ ಇದು ಮತ್ತು ಇದು ಅಥವಾ ಇದು ಮತ್ತು ಇದು ಆಗಿರಬಹುದು ಆದ್ದರಿಂದ ಇದು Hh ಅಥವಾ HH ಆಗಿದೆ ವ್ಯಕ್ತಿಯು ರೋಗವನ್ನು ತೋರಿಸುತ್ತಿರುವ ಕಾರಣ ಕನಿಷ್ಠ ಒಂದು ದೊಡ್ಡದಾಗಿರಬೇಕು ಈ ರೀತಿಯ ಪ್ರಶ್ನೆಗಳಿಗೆ ಉತ್ತರಿಸಬಹುದು ಮತ್ತು ಈ ಸಾಧ್ಯತೆಗಳ ಬಗ್ಗೆ ಪೋಷಕರನ್ನು ಎಚ್ಚರಿಸಬಹುದು ಈ ಸಾಧ್ಯತೆಗಳ ಬಗ್ಗೆ ಜನರು ಸ್ವತಃ ಎಚ್ಚರದಿಂದಿರಬಹುದು ಈಗ ನಾವು ಅವೆರಡನ್ನೂ ಒಟ್ಟಿಗೆ ನೋಡೋಣ ಮತ್ತು ಇಲ್ಲಿ ಸಂಭವನೀಯತೆಗಳನ್ನು ಬಳಸೋಣ ಮೂರನೇ ತಲೆಮಾರಿನ ಮತ್ತೊಂದು ಮಗು ಅದೇ ಹೆತ್ತವರಿಗೆ ಜನಿಸಿದರೆ ಆ ಮಗು ಹಂಟಿಂಗ್ಟನ್ ನೊಂದಿಗೆ ಆಲ್ಬಿನೋ ಆಗುವ ಸಂಭವನೀಯತೆ ಏನು ಆಲ್ಬಿನೋ ಒಂದು ಗುಣಲಕ್ಷಣವಾಗಿದೆ ಹಂಟಿಂಗ್ಟನ್ ಮತ್ತೊಂದು ಗುಣಲಕ್ಷಣ ಅವು ಮೆಂಡೆಲಿಯನ್ ತತ್ವಗಳ ಪ್ರಕಾರ ಸ್ವತಂತ್ರವಾಗಿ ಆನುವಂಶಿಕವಾಗಿ ಪಡೆದಿವೆ ಮತ್ತು ಸಂಭವನೀಯತೆಯನ್ನು ಕಂಡುಹಿಡಿಯಲು ನಾವು ಆಲ್ಬಿನೋ ಮತ್ತು ಹಂಟಿಂಗ್ಟನ್ ಗುಣಲಕ್ಷಣವನ್ನು ಪರಿಗಣಿಸಲಾದ ಡೈಹೈಬ್ರಿಡ್ ಕೂಡಿಕೆಯನ್ನು ಪರಿಗಣಿಸಬೇಕಾಗುತ್ತದೆ ಸ್ವತಂತ್ರ ವಿಂಗಡಣೆಯ ನಿಯಮನ್ನು ಬಳಸಿ ನಾವು ಅದನ್ನು ಮಾಡಿದರೆ ಹಂಟಿಂಗ್ಟನ್ ನ ಸಂಭವನೀಯತೆ ನಾಲ್ಕನೇ ಮೂರು ಭಾಗದಷ್ಟಿರುತ್ತದೆ ಇಲ್ಲಿನ ವಿವಿಧ ಸಂಯೋಜನೆಗಳ ಪ್ರಕಾರ ಆಲ್ಬಿನಿಸಂ ನ ಸಂಭವನೀಯತೆಯು ನಾಲ್ಕನೇ ಒಂದು ಭಾಗವಾಗಿದೆ ಆದ್ದರಿಂದ ಹಂಟಿಂಗ್ಟನ್ ನೊಂದಿಗಿನ ಆಲ್ಬಿನೋ ದ ಸಂಭವನೀಯತೆಯು ¾ x ¼ ಗುಣಾಕಾರ ನಿಯಮ 316 ಆಗಿರುತ್ತದೆ ಎರಡೂ ಸಹ ಸ್ವತಂತ್ರವಾಗಿ ಆನುವಂಶಿಕವಾಗಿ ಪಡೆದ ಸ್ವತಂತ್ರ ವಿಂಗಡಣೆಗಳಾಗಿವೆ ಆದ್ದರಿಂದ ಇದು ಸಂಭವನೀಯತೆ ಆದ್ದರಿಂದ ಈ ಸಂಭವನೀಯತೆಗಳೊಂದಿಗೆ ಮತ್ತು ಸ್ವತಂತ್ರ ವಿಂಗಡಣೆಯ ನಿಯಮದೊಂದಿಗೆ ನೀವು ವಿವಿಧ ವಿಷಯಗಳನ್ನು ತಿಳಿಯಬಹುದು ನೀವು ವಾಹಕರಾಗಿದ್ದೀರಾ ಅಥವಾ ಇಲ್ಲವೇ ಎಂದು ತಿಳಿಯಲು ರೋಗ ವಂಶವಾಹಿಗಳ ಮತ್ತು ಆಲೀಲ್ ಗಳ ಉಪಸ್ಥಿತಿಗಾಗಿ ಒಬ್ಬರು ಪರೀಕ್ಷಿಸಿಕೊಳ್ಳಬಹುದು ನೀವು ರೋಗವನ್ನು ಹೊಂದಿದ್ದರೆ ನಿಮ್ಮ ಜಿನೋಟೈಪ್ ಒಂದು ನಿರ್ದಿಷ್ಟ ಮಾರ್ಗವಾಗಿರಬಹುದು ಎಂದು ನಿಮಗೆ ತಿಳಿದಿದೆ ನೀವು ರೋಗವನ್ನು ಹೊಂದಿಲ್ಲದಿದ್ದರೆ ನೀವು ವಾಹಕವಾಗಿದ್ದೀರಾ ಮುಂದಿನ ಪೀಳಿಗೆಗೆ ಅದನ್ನು ತಲುಪಿಸಲಿದ್ದೀರಾ ಎಂದು ತಿಳಿಯಲು ನೀವು ಬಯಸುತ್ತೀರಿ ಒಬ್ಬರು ಇದನ್ನು ಮಾಡಬಹುದು ಭ್ರೂಣಗಳನ್ನೂ ಸಹ ಆಮ್ನಿಯೋಸೆಂಟಿಸಿಸ್ ಅಥವಾ ಸಿವಿಎಸ್ ಎಂದು ಕರೆಯಲಾಗುವ ಕೊರಿಯೊನಿಕ್ ವಿಲ್ಲಸ್ ಮಾದರಿಗಳ ಮೂಲಕ ಪರೀಕ್ಷಿಸಬಹುದು ವಿಶೇಷವಾಗಿ ರೋಗದ ಪರಿಸ್ಥಿತಿಗೆ ಈ ಎರಡನ್ನು ಮಾಡಲಾಗುತ್ತದೆ ನಾವು ಇಲ್ಲಿಯವರೆಗೆ ಏನನ್ನು ನೋಡಿದೆವೋ ಅದು ಯಾವುದಾದರೂ ಒಂದು ನಿರ್ದಿಷ್ಟ ರೀತಿಯ ಆನುವಂಶಿಕತೆಗೆ ಮಾನ್ಯವಾಗಿರುತ್ತದೆ ಇದು 22 ಜೋಡಿ ಮಾನವ ವರ್ಣತಂತುಗಳ ಮೇಲೆ ವಾಸಿಸುವ ಆಲೀಲ್ ಗಳ ಆನುವಂಶಿಕತೆಗಾಗಿ ಆಗಿದೆ 23 ನೇ ಜೋಡಿ XY ನೀವು ನೆನಪಿಸಿಕೊಂಡರೆ ಅದು ಮಗುವಿನ ಲೈಂಗಿಕತೆಯನ್ನು ಅದು ಗಂಡೋ ಅಥವಾ ಹೆಣ್ಣೋ ಎಂಬುದನ್ನು ನಿರ್ಧರಿಸುತ್ತದೆ ಮತ್ತು 23 ಜೋಡಿಗಳು ಪ್ರತಿ ದೇಹದ ಪ್ರತಿಯೊಂದು ಕೋಶದಲ್ಲಿ ಕಂಡುಬರುತ್ತವೆ ಅದು ನಿಮಗೆ ಈಗಾಗಲೇ ತಿಳಿದಿದೆ ಆಲೀಲ್ ಮೊದಲ 22 ವರ್ಣತಂತುಗಳ ಮೇಲೆ 23ರ ಮೇಲಲ್ಲ ಕುಳಿತುಕೊಂಡರೆ ನಾವು ಇಲ್ಲಿಯವರೆಗೆ ನೋಡಿದ ಎಲ್ಲವೂ ಮಾನ್ಯವಾಗಿರುತ್ತದೆ ಅದು ಲೈಂಗಿಕ ವರ್ಣತಂತುಗಳ ಮೇಲೆ ಕುಳಿತುಕೊಂಡರೆ ಆಗ ವಿಷಯಗಳು ವಿಭಿನ್ನವಾಗುತ್ತವೆ ಮತ್ತು ಆಲೀಲ್ ಲೈಂಗಿಕ ವರ್ಣತಂತುವಿನ ಮೇಲೆ ಕುಳಿತುಕೊಂಡರೆ ಅದು ಹೇಗೆ ವಿಭಿನ್ನವಾಗುತ್ತದೆ ಎಂಬುದನ್ನು ನೋಡೋಣ ಮೊದಲ 22 ಜೋಡಿಗಳನ್ನು ವಾಸ್ತವವಾಗಿ ಆಟೋಸೋಮ್ ಗಳು ಅಥವಾ ಸೊಮ್ಯಾಟಿಕ್ ವರ್ಣತಂತುಗಳು ಎಂದು ಕರೆಯಲಾಗುತ್ತದೆ ಮತ್ತು 23ನೇ ಜೋಡಿಯನ್ನು ಲೈಂಗಿಕ ವರ್ಣತಂತು ಎಂದು ಕರೆಯಲಾಗುತ್ತದೆ ಏಕೆಂದರೆ ಅದು ವ್ಯಕ್ತಿಯ ಲೈಂಗಿಕತೆಯನ್ನು ನಿರ್ಧರಿಸುತ್ತದೆ ಈಗ ಈ ಉಪನ್ಯಾಸದಲ್ಲಿ ನಾವು ಲಿಂಗವನ್ನು ಲೈಂಗಿಕತೆಯೊಂದಿಗೆ ಪರಸ್ಪರ ಬಳಸಬಹುದೆಂದು ಭಾವಿಸುತ್ತೇನೆ ಆದರೆ ವಾಸ್ತವದಲ್ಲಿ ಲಿಂಗವು ಸಾಮಾಜಿಕ ಅರ್ಥವನ್ನು ಹೊಂದಿದೆ ಮತ್ತು ಲೈಂಗಿಕತೆಯು ಜೈವಿಕ ಅರ್ಥವನ್ನು ಹೊಂದಿದೆ ಆದರೆ ನಾವು ಇದನ್ನು ಬಳಸಬಹುದು ಅಥವಾ ನಾನು ಇದನ್ನು ಈ ಉಪನ್ಯಾಸದಲ್ಲಿ ಪರಸ್ಪರ ಬದಲಾಯಿಸಿ ಬಳಸಬಹುದು ಹೆಣ್ಣಿಗೆ ಎಕ್ಸ್ಎಕ್ಸ್ ಸೆಲೈಂಗಿಕ ವರ್ಣತಂತುವಿನ ಸಂಭವವಿದೆ ಮತ್ತು ಪುರುಷನಿಗೆ ಎಕ್ಸ್ವೈ ಲೈಂಗಿಕ ವರ್ಣತಂತು ಸಂಭವಿಸುತ್ತದೆ ಲೈಂಗಿಕತೆಯನ್ನು ನಿರ್ಧರಿಸುವ ವಂಶವಾಹಿಗಳ ಜೊತೆಗೆ ಎಕ್ಸ್ ಮತ್ತು ವೈ ನಲ್ಲಿ ಇನ್ನೂ ಅನೇಕ ವಂಶವಾಹಿಗಳಿವೆ ಎಕ್ಸ್ ಮತ್ತು ವೈ ನಲ್ಲಿರುವ ವಂಶವಾಹಿಗಳಿಂದ ನಿರ್ಧರಿಸಲ್ಪಟ್ಟ ಗುಣಲಕ್ಷಣಗಳ ಆನುವಂಶಿಕತೆಯನ್ನು ಲೈಂಗಿಕ ಸಂಬಂಧಿತ ಆನುವಂಶಿಕತೆ ಎಂದು ಕರೆಯಲಾಗುತ್ತದೆ ಇದು ಲೈಂಗಿಕ ಸಂಬಂಧಿತ ಆನುವಂಶಿಕವಾಗಿದ್ದರೆ ಸಂಭವನೀಯತೆಗಳು ಆಟೋಸೋಮಲ್ ಆನುವಂಶಿಕದಲ್ಲಿ ನಾವು ನೋಡಿದ್ದಕ್ಕಿಂತ ಭಿನ್ನವಾಗಿರುತ್ತದೆ ಲೈಂಗಿಕ ಸಂಬಂಧಿತ ಆನುವಂಶಿಕತೆಯ ಉದಾಹರಣೆಯೆಂದರೆ ಹಿಮೋಫಿಲಿಯಾ ಹಿಮೋಫಿಲಿಯಾ ಎಂದರೆ ರಕ್ತ ಹೆಪ್ಪುಗಟ್ಟಲು ಅಸಮರ್ಥವಾಗಿರುವುದು ಮತ್ತು ಅದು ಸಂಭವಿಸಿದಲ್ಲಿ ವ್ಯಕ್ತಿಗೆ ಗಾಯವಾಗಿದ್ದರೆ ವ್ಯಕ್ತಿಗೆ ರಕ್ತಸ್ರಾವವಾಗುತ್ತಲೇ ಇರುತ್ತದೆ ಅದು ಹೊರಗಿದ್ದರೆ ಅದನ್ನು ನಿಭಾಯಿಸುವ ವಿಧಾನವಿದೆ ಆದರೆ ಅದು ಒಳಗೆ ಸಂಭವಿಸಿದಲ್ಲಿ ಅದು ಅಪಾಯಕಾರಿ ವ್ಯಕ್ತಿಯು ಯಾವುದೇ ದೋಷವಿಲ್ಲದೆ ಸಾವಿಗೀಡಾಗಬಹುದು ಮತ್ತು ಆ ಸ್ಥಿತಿಯನ್ನು ವಾಸ್ತವವಾಗಿ ಹಿಮೋಫಿಲಿಯಾ ಎಂದು ಕರೆಯಲಾಗುತ್ತದೆ ಈ ಯೂಟ್ಯೂಬ್ ವೀಡಿಯೊವನ್ನು ನೀವು ನೋಡಬಹುದು ಅದು ಹೆಣ್ಣಾಗಿದ್ದರೆ ಅದು ಎಕ್ಸ್ಎಕ್ಸ್ ಆಗಿರುತ್ತದೆ ಮತ್ತು ವ್ಯಕ್ತಿಯು ಅಲ್ಲಿ ಎ ಮತ್ತು ಎ ಜಿನೋಟೈಪ್ ಹೊಂದಿದ್ದಾನೆ ಎಂದು ಹೇಳೋಣ ನಾವು ಎಕ್ಸ್ ವರ್ಣತಂತುವಿಗೆ ಸಂಬಂಧಿಸಿರುವ ಜಿನೋಟೈಪ್ ಅನ್ನು ನಿರ್ಧರಿಸಲು ಸೂಪರ್ಸ್ಕ್ರಿಪ್ಟ್ ಅನ್ನು ಬಳಸುತ್ತಿದ್ದೇವೆ ಇದು ಪುರುಷನಾಗಿರುವುದರಿಂದ ಅದು ಎಕ್ಸ್ ಮತ್ತು ವೈ ಆಗಿರಬೇಕು ಗಂಡು ಬಾಧಿತನಾಗಿರುವುದರಿಂದ ಅದು ಚಿಕ್ಕ ಎ ಆಗಿದೆ ಈ ಎರಡರ ನಡುವಿನ ಕೂಡಿಕೆಯಿಂದ ಮೊಟ್ಟೆಗಳಿಂದ XAXA ಗ್ಯಾಮೆಟ್ ಗಳು ಮತ್ತು ವೀರ್ಯಾಣುಗಳಿಂದ XaY ಗ್ಯಾಮೆಟ್ ಗಳು ಬರುತ್ತವೆ ಮತ್ತು ಈ ರೀತಿಯ ಕೂಡಿಕೆಯಿಂದ ಪುನ್ನೆಟ್ ಚೌಕವು ದೊಡ್ಡ ಎ ಸಣ್ಣ ಎ ದೊಡ್ಡ ಎ ದೊಡ್ಡ ಎ ಸಣ್ಣ ಎ ಮತ್ತು ದೊಡ್ಡ ಎ ಗೆ ಕಾರಣವಾಗುತ್ತದೆ ಮತ್ತು ನೀವು ನೋಡುವಂತೆ Y ಇದ್ದರೆ ಸಂತತಿಯು ಗಂಡಾಗಲಿದೆ ಇವೆರಡೂ ಗಂಡು ಮತ್ತು ಇವೆರಡೂ ತಮ್ಮ ಎಕ್ಸ್ ವರ್ಣತಂತುವಿನಲ್ಲಿ ದೊಡ್ಡ ಎ ಅನ್ನು ಹೊಂದಿರುತ್ತವೆ ಆದ್ದರಿಂದ ಅವು ಬಾಧಿತವಾಗಿರುವುದಿಲ್ಲ ಈ ಎರಡು ಹೆಣ್ಣು ಸಂತತಿ ಮತ್ತೆ ಬಾಧಿತವಾಗಿರುವುದಿಲ್ಲ ಏಕೆಂದರೆ ಅವರಿಗೆ ಕನಿಷ್ಠ ಒಂದು ದೊಡ್ಡ ಎ ಇದೆ ಆದರೆ ಅವರು ವಾಹಕಗಳಾಗಿದ್ದಾರೆ ಅವರು ಬೇರೊಂದು ಸಣ್ಣ ಎ ಹೊಂದಿದ್ದಾರೆ ಆದ್ದರಿಂದ ಹೆಣ್ಣು ಸಂತತಿಯು ವಾಹಕವಾಗಿದೆ ಅವರು ಬಾಧಿತವಾಗಿರುವುದಿಲ್ಲ ಆದರೆ ಮುಂದಿನ ಸಂತತಿಗೆ ದೋಷವನ್ನು ರವಾನಿಸಬಹುದು ಇದನ್ನು ನಾವು ಈಗಾಗಲೇ ನೋಡಿದ್ದೇವೆ ಇದು ಸಂಭವಿಸುವ ವಿಧಾನವಾಗಿದೆ ನೀವು ಲೆಕ್ಕ ಹಾಕಿದರೆ ಸಂಭವನೀಯತೆಗಳು ವಿಭಿನ್ನವಾಗಿರುತ್ತದೆ ಅದು ವ್ಯಕ್ತಿಯ ಲೈಂಗಿಕತೆ ಸಂತತಿಯ ಲೈಂಗಿಕತೆಯ ಮೇಲೆ ಅವಲಂಬಿತವಾಗಿರುತ್ತದೆ ಇದು ವಾಹಕ ಹೆಣ್ಣು ಮತ್ತು ಪೀಡಿತ ಪುರುಷನ ನಡುವಿನ ಕೂಡಿಕೆ ಎಂದು ನಾವು ಹೇಳೋಣ ನಾವು ಪುನ್ನೆಟ್ ಚೌಕವನ್ನು ಗಮನಿಸಿದರೆ ಅದು ಈ ರೀತಿಯಾಗಿರುತ್ತದೆ ಒಂದು ಹೆಣ್ಣು ಮತ್ತು ಒಂದು ಗಂಡು ಬಾಧಿತವಾಗಲಿದ್ದಾರೆ ಆದ್ದರಿಂದ ಶೇ 50ರಷ್ಟು ಸಂತತಿಯು ಬಾಧಿತವಾಗಲಿದೆ ಈ ಮಬ್ಬಾದವರು ಪೀಡಿತರು ಶೇ 50ರಷ್ಟು ಸಂತತಿಯು ಬಾಧಿತವಾಗಿದೆ ಗಂಡು ಸಂತಾನ ಇದು ಮತ್ತು ಇದು ಗಂಡು ಗಂಡು ಸಂತತಿಯು ಮತ್ತೆ ಶೇ 50ರಷ್ಟು ಬಾಧಿತವಾಗಿದೆ ಮತ್ತು ಸ್ತ್ರೀ ಸಂತತಿ ಶೇ 50ರಷ್ಟು ಬಾಧಿತವಾಗಿದೆ ಮತ್ತು ಶೇ 50ರಷ್ಟು ವಾಹಕಗಳಾಗಿದ್ದಾರೆ ವಾಹಕ ಹೆಣ್ಣು ಮತ್ತು ಪೀಡಿತ ಪುರುಷನ ನಡುವಿನ ಮತ್ತೊಂದು ಉದಾಹರಣೆ ಈ ಸಂದರ್ಭದಲ್ಲಿ ಕೇವಲ 25 ಸಂತತಿಯು ಮಾತ್ರ ಬಾಧಿತವಾಗಿದೆ ಅದು ಗಂಡಾಗಿರುತ್ತದೆ ಏಕೆಂದರೆ ಸಣ್ಣ ಎ ಇಲ್ಲಿಗೆ ಬರುತ್ತದೆ ವೈ ಗೆ ಏನೂ ಇಲ್ಲ ನೀವು ಗಂಡು ಸಂತತಿಯನ್ನು ಮಾತ್ರ ಪರಿಗಣಿಸಿದರೆ ಶೇ 50ರಷ್ಟು ಬಾಧಿತವಾಗಿರುತ್ತದೆ ನೀವು ಸ್ತ್ರೀ ಸಂತತಿಯನ್ನು ಮಾತ್ರ ಪರಿಗಣಿಸಿದರೆ ಯಾವುದೇ ಸ್ತ್ರೀ ಸಂತತಿಯು ಬಾಧಿತವಾಗಿರುವುದಿಲ್ಲ ಆದರೆ ಶೇ 50ರಷ್ಟು ವಾಹಕಗಳಾಗಿರುತ್ತಾರೆ ಆದ್ದರಿಂದ ಆಲೀಲ್ ಎಕ್ಸ್ ವರ್ಣತಂತುವಿನ ಮೇಲಿದ್ದರೆ ಸಂಭವನೀಯತೆಗಳು ನಾವು ಆಟೋಸೋಮಲ್ ಅಸ್ವಸ್ಥತೆಗಳೊಂದಿಗೆ ಅಥವಾ ಆಟೋಸೋಮಲ್ ವರ್ಣತಂತುಗಳಲ್ಲಿ ವಾಸಿಸುವ ಆಲೀಲ್ ಗಳಲ್ಲಿ ನೋಡಿದ್ದಕ್ಕಿಂತ ಭಿನ್ನವಾಗಿರುತ್ತವೆ ಆದ್ದರಿಂದ ಎಕ್ಸ್ ಸಂಬಂಧಿತ ಆನುವಂಶಿಕತೆಯು ಮೆಂಡೆಲಿಯನ್ ತತ್ವಗಳ ಆನುವಂಶಿಕತೆಗಿಂತ ಭಿನ್ನವಾಗಿದೆ ನಾವು ಮೊದಲೇ ನೋಡಿದ ಮೆಂಡೆಲಿಯನ್ ತತ್ವಗಳೊಂದಿಗಿನ ನಿರ್ದಿಷ್ಟ ವಿಶ್ಲೇಷಣೆಯನ್ನು ಎಕ್ಸ್ ಸಂಬಂಧಿತ ಅಸ್ವಸ್ಥತೆಗಳಂತಹ ಕೆಲವು ಸಂದರ್ಭಗಳಿಗೆ ಒಂದು ನಿರ್ದಿಷ್ಟ ಮಟ್ಟಕ್ಕೆ ವಿಸ್ತರಿಸಬಹುದು ಇದು ಇಲ್ಲಿ ತೋರಿಸಿರುವ ಒಂದು ಸಾಧ್ಯತೆಯಾಗಿದೆ ಈ ನಿರ್ದಿಷ್ಟ ತರಗತಿಯಲ್ಲಿ ನಾವು ಕಲಿತದ್ದನ್ನು ನೀವು ಏಕೆ ಮಾಡಬಾರದು ಮತ್ತು ಮುಂದಿನ ತರಗತಿಯಲ್ಲಿ ಇದನ್ನು ಪರಿಹರಿಸುವ ಮೂಲಕ ನಾನು ಪ್ರಾರಂಭಿಸುತ್ತೇನೆ ಈ ಪ್ರಶ್ನಾರ್ಥಕ ಚಿನ್ಹೆಗಳು ಇಲ್ಲಿವೆ ಇವುಗಳು ಪರಿಣಾಮ ಬೀರುತ್ತವೆಯೋ ಇಲ್ಲವೋ ಎಂಬುದನ್ನು ನಾವು ಕಂಡುಹಿಡಿಯಬೇಕು ಅದು ಪ್ರಶ್ನೆ ಇವುಗಳು ನಮ್ಮ ಉಲ್ಲೇಖಕ್ಕಾಗಿ ನೀಡಲಾದ ವಿವಿಧ ಸಂಖ್ಯೆಗಳು ಇತರ ಪ್ರಾತಿನಿಧ್ಯಗಳು ಸಾಮಾನ್ಯ ಪ್ರಾತಿನಿಧ್ಯಗಳಾಗಿವೆ ಮತ್ತು ಈ ಮೂರು ಬಾಧಿತವಾಗಿವೆ ಇದು ಯಾವ ರೀತಿಯ ಅಸ್ವಸ್ಥತೆ ಎಂದು ನೀವು ಕಂಡುಹಿಡಿಯಲು ಬಯಸುತ್ತೀರಿ ಇವು ಪ್ರಶ್ನೆಗಳು ಆನುವಂಶಿಕ ಗುಣಲಕ್ಷಣವು ಪ್ರಬಲವೋ ಅಥವಾ ಹಿಂಜರಿತವೋ ಆಟೋಸೋಮಲ್ ಆಗಿದೆಯೇ ಅಥವಾ ಎಕ್ಸ್ ಸಂಬಂಧಿತವೇ ಅದು ಮೊದಲ ಪ್ರಶ್ನೆ 3 ವಾಹಕವಲ್ಲ ಎಂದು ನೀಡಿದರೆ 1 ಮತ್ತು 4ರ ಜಿನೋಟೈಪ್ ಗಳು ಯಾವುವು ಅದನ್ನೇ ನಿಮಗೆ ಕಂಡುಹಿಡಿಯಲು ಕೇಳಲಾಗಿದೆ 1 ಮತ್ತು 4 ಬಾಧಿತವಾಗಿರುವ ಸಂಭವನೀಯತೆ ಎಷ್ಟು ಎಂದು ಕಂಡುಹಿಡಿಯಲು ನಿಮಗೆ ಕೇಳಲಾಗಿದೆ ನೀವು ಇದನ್ನು ಏಕೆ ಮಾಡಬಾರದು ಮತ್ತು ಮುಂದಿನ ಉಪನ್ಯಾಸದಲ್ಲಿ ನಾವು ಭೇಟಿಯಾದಾಗ ನಾನು ಒದಗಿಸುವ ಪರಿಹಾರದೊಂದಿಗೆ ನೀವು ನಿಮ್ಮ ಪರಿಹಾರವನ್ನು ಪರಿಶೀಲಿಸಬಹುದು ಮತ್ತೆ ಸಿಗೋಣ